ಆದ್ದರಿಂದ ಈಗ ಈ ಮಾಡ್ಯೂಲ್ 2ಡಿ FEM ಅನ್ನು ನೋಡಲು ಹೊರಟಿದ್ದೇವೆ ಇದು ಮೂಲತಃ ನಾವು 1ಡಿ ಯಲ್ಲಿ ನೋಡಿದರ ವಿಸ್ತರಣೆಯಾಗಿದೆ ಆದ್ದರಿಂದ ಈ ರೀತಿಯ ಹರಿವು ನಾವು ಇಲ್ಲಿ ಗಮನಾರ್ಹವಾದ ಯಾವುದನ್ನಾದರೂ ನೋಡುತ್ತೇವೆ ಎಂದರೆ ನಾವು ವೆಕ್ಟರ್ ಸೀಮಿತ ಅಂಶಗಳನ್ನು ನೇರವಾಗಿ ನೋಡಲಿದ್ದೇವೆ 1D ಯಲ್ಲಿ ನೋಡ್ ಆಧಾರಿತವಾಗಿದೆ ಮತ್ತು 2D ಆಧಾರಿತ ನೋಡ್ ನ ಆಕಾರ ಕಾರ್ಯಗಳನ್ನು ನಾನು ನಿಮಗೆ ತೋರಿಸಿದ್ದೇನೆ ಆದ್ದರಿಂದ ನಾವು ಏನು ಮಾಡಬೇಕೆಂದರೆ ನಾವು ನೇರವಾಗಿ ವೆಕ್ಟರ್ ಆಧಾರಿತ ಸೀಮಿತ ಅಂಶಗಳಿಗೆ ಹೋಗುತ್ತೇವೆ ಏಕೆಂದರೆ ನೀವು 1D ಯಿಂದ 2D ಸ್ಕೇಲಾರ್ನ ತರ್ಕವನ್ನು ಅನುಸರಿಸುವುದು ಸುಲಭ ಆದ್ದರಿಂದ ನಾವು ಹೆಚ್ಚು ಆಸಕ್ತಿದಾಯಕ 2 ಡಿ ವೆಕ್ಟರ್ ಅನ್ನು ಮಾಡೋಣ ಅಥವಾ ಅದರ ಇನ್ನೊಂದು ಪದವು ಆ ಪಠ್ಯದಲ್ಲಿ ಎಡ್ಜ್ ಆಧಾರಿತವಾಗಿದೆ ಇದನ್ನು ನೋಡ್ ಆಧಾರಿತ ಮತ್ತು ಎಡ್ಜ್ ಆಧಾರಿತ ಸರಿ ಎಂದು ಉಲ್ಲೇಖಿಸಲಾಗುತ್ತದೆ ಆದ್ದರಿಂದ ನಾವು ಸರಿ ಹೊಂದಿರುವ ಆಕಾರದ ಕಾರ್ಯಗಳನ್ನು ನೋಡೋಣ ಆದ್ದರಿಂದ ನಮ್ಮಲ್ಲಿ ಯಾವ ರೀತಿಯ ಸ್ಕೇಲಾರ್ ಆಕಾರದ ಕಾರ್ಯವಿತ್ತು ಏಕೆಂದರೆ ನಾನು 1 2 3 ನೋಡ್ಗಳನ್ನು ಹೊಂದಿದ್ದರೆ ಮತ್ತು ನಡುವೆ ಕೆಲವು ಪಾಯಿಂಟ್ P ಹೊಂದಿದ್ದರೆ ನಿಮ್ಮ ಸ್ಮರಣೆಯನ್ನು ರಿಫ್ರೆಶ್ ಮಾಡಲು ಸರಿನಾ ಆದ್ದರಿಂದ ನಾನು Li Area Area P ∈ Δ Li 0 ಇಲ್ಲದಿದ್ದರೆ ∈ belongs to ಮತ್ತು ಉದಾಹರಣೆಗೆ Lix y ಇದು ರೇಖೀಯ ಕಾರ್ಯವಾಗಿದೆ ಆದ್ದರಿಂದ ನಾವು ಹೊಂದಿದ್ದೇವೆ ಉದಾಹರಣೆಗೆ ai bix ciy2Δ ಎಂದು ನಾವು ಆಕಾರ ಕಾರ್ಯ ವನ್ನು ವ್ಯಾಖ್ಯಾನಿಸಿದ್ದೇವೆ ಆದ್ದರಿಂದ ಇದು ನೋಡ್ ಆಧಾರಿತವಾಗಿದೆ ಮತ್ತು ಅಂತಿಮವಾಗಿ ಇದರೊಂದಿಗೆ ನಾವು ಏನು ಸರಿ ಮಾಡಿದ್ದೇವೆ ನಾವು ಕ್ಷೇತ್ರ ಎಂದು ಹೇಳಿದರು ಎಲ್ಲಿಯಾದರೂ ಒಳಗೆ U x y U 1L1x y U 2L2x y U 3L3x y ಸರಿ ಆದ್ದರಿಂದ 2ಡಿ ನೋಡ್ ಆಧಾರಿತ ವಿಷಯ ತುಂಬಾ ಸರಳವಾಗಿದೆ ಆದ್ದರಿಂದ ಇದನ್ನು ಇಲ್ಲಿ ಬರೆಯೋಣ ಇದು ನೋಡ್ ಆಧಾರಿತ 2ಡಿ ಸರಿ ಆದ್ದರಿಂದ ನೀವು ಒಳಗೆ ತೆಗೆದುಕೊಂಡರೆ ಯಾವುದೇ ಮೌಲ್ಯವನ್ನು ನಾನು ಅದನ್ನು U1 U2 U3 ನ ರೇಖೀಯ ಸಂಯೋಜನೆಯಾಗಿ ಬರೆಯಬಹುದು ಮತ್ತು ಇವು ರೇಖೀಯ ಕಾರ್ಯಗಳಾಗಿವೆ ಆದ್ದರಿಂದ ವೆಕ್ಟರ್ ಕಾರ್ಯಗಳನ್ನು ಇದರಿಂದ ಹೇಗೆ ನಿರ್ಮಿಸಲು ನಾನು ಪ್ರಯತ್ನಿಸುತ್ತೇನೆ ಎಂಬುದು ಈಗ ಪ್ರಶ್ನೆ ಆದ್ದರಿಂದ ಮತ್ತೆ ಇಲ್ಲಿ ಉತ್ತರವು ಬಹಳ ಸುಂದರವಾದ ಜ್ಯಾಮಿತೀಯ ಉತ್ತರವಾಗಿದೆ ಆದ್ದರಿಂದ ನಾನು ಅದನ್ನು ಬರೆಯುತ್ತೇನೆ ಮತ್ತು ಅದರ ಗುಣಲಕ್ಷಣಗಳು ಏನೆಂದು ನಾವು ನೋಡುತ್ತೇವೆ ಆದ್ದರಿಂದ ನಾನು ವೆಕ್ಟರ್ ಫಂಕ್ಷನ್ T ಅನ್ನು ವ್ಯಾಖ್ಯಾನಿಸಲಿದ್ದೇನೆ ಆದ್ದರಿಂದ ಇದು ವೆಕ್ಟರ್ ಕ್ರಿಯೆ ಅಂದರೆ ಬಾಹ್ಯಾಕಾಶದ ಯಾವುದೇ ಹಂತದಲ್ಲಿ ಅದು ಪ್ರಮಾಣ ಮತ್ತು ದಿಕ್ಕನ್ನು ಹೊಂದಿರುತ್ತದೆ ಈ ಕಾರ್ಯ L1 L2 L3 ಗಿಂತ ಭಿನ್ನವಾಗಿ ಇದು ಯಾವುದೇ ಹಂತದಲ್ಲಿ ಸ್ಕೇಲಾರ್ ಕಾರ್ಯವನ್ನು ಹೊಂದಿರುತ್ತದೆ ಸರಿ ಆದ್ದರಿಂದ ಈ Tk x y lk Li∇Lj − Lj ∇Li ಆದ್ದರಿಂದ k 1 2 3 ವಾಗಿರುತ್ತದೆ ಆದ್ದರಿಂದ ವಾಹಕಗಳು ಬಲದಿಂದ ಎಲ್ಲಿಂದ ಬರುತ್ತಿವೆ ಎಂಬುದನ್ನು ಗಮನಿಸಿ ನಾನು ಈ ಗ್ರೇಡಿಯಂಟ್ ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ನಾವು ಯಾವುದೇ ವಿವರಗಳನ್ನು ಪಡೆಯುವ ಮೊದಲು ಇದು ಯಾವ ಡಿಗ್ರಿ ಎಂದು ನೀವು ನಿರೀಕ್ಷಿಸುತ್ತೀರಿ ವಿದ್ಯಾರ್ಥಿ ಸರ್ ಲೀನಿಯರ್ ಮಾತ್ರ ಇದು ರೇಖೀಯವಾಗಿರುತ್ತದೆ ಏಕೆಂದರೆ ನಾನು ಗ್ರೇಡಿಯಂಟ್ ತೆಗೆದುಕೊಳ್ಳುವಾಗ ವಿದ್ಯಾರ್ಥಿ ಅದು ಅಲ್ಲಿ ಮೊದಲು ಅವರು 0 ಕ್ಕೆ ಹೋಗುತ್ತಾರೆ ಮತ್ತು ನಂತರ ನಾನು ಲಿ ಅವರ ಬಲಕ್ಕೆ ಬಿಡುತ್ತೇನೆ ಆದ್ದರಿಂದ ಮತ್ತೆ ನಾನು ಕೆಲವು ಉತ್ತಮವಾದ ಜ್ಯಾಮಿತೀಯ ವೈಶಿಷ್ಟ್ಯಗಳನ್ನು ಹೊಂದಿದ್ದೇನೆ ಏಕೆಂದರೆ ಈ ಎಲ್ಲಾ ಪದಗಳು ರದ್ದಾಗುತ್ತವೆ ಮತ್ತು ನಿಮ್ಮ ಎಡಭಾಗವಿದೆ ಈ ಅಭಿವ್ಯಕ್ತಿ ಆದ್ದರಿಂದ ಆದ್ದರಿಂದ ಇದು ವೆಕ್ಟರ್ ಆಕಾರದ ಕಾರ್ಯಗಳ ವ್ಯಾಖ್ಯಾನವಾಗಿದೆ ಆದ್ದರಿಂದ ನೀವು T1 T2 T3 ಪಡೆಯುತ್ತೀರಿ L ಮೇಲಿನಂತೆಯೇ ಇದೆ ನಾನು ಇಲ್ಲಿಯೇ ಬಳಸಿದ ನೋಡ್ ಪ್ರಕರಣದಲ್ಲಿ ನಾನು ವ್ಯಾಖ್ಯಾನಿಸಿದ ಅದೇ Li ಹೌದು ಮುಂದಿನದನ್ನು ನಿರ್ಮಿಸಲು ನಾನು ಅದನ್ನು ಬಳಸುತ್ತಿದ್ದೇನೆ ಆದ್ದರಿಂದ x ಘಟಕದಲ್ಲಿ x ಇಲ್ಲ y ಘಟಕದಲ್ಲಿ ಯಾವುದೇ y ಇಲ್ಲ ಮತ್ತು ಅದು ಹಾಗೆ ಸಂಭವಿಸುತ್ತದೆ ಏಕೆಂದರೆ ಈ ವಿಷಯವನ್ನು ವಿನ್ಯಾಸಗೊಳಿಸಿದ ರೀತಿಯಲ್ಲಿ ನಿಮಗೆ x ಅವಲಂಬಿತ ಪದಗಳು ರದ್ದಾಗುತ್ತವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಈ ಅಭಿವ್ಯಕ್ತಿಯನ್ನು ಈ ರೀತಿ ಬರೆಯುವುದರಿಂದ ಅದು ನಿಜವಾಗಿ ಹೇಗಿರುತ್ತದೆ ಎಂಬುದರ ಬಗ್ಗೆ ನಿಮಗೆ ಹೆಚ್ಚಿನ ಅಂತಃಪ್ರಜ್ಞೆ ಸಿಗುವುದಿಲ್ಲ ಆದ್ದರಿಂದ ನೀವು ನೋಡ್ ಆಧಾರಿತ ಅಥವಾ ಎಡ್ಜ್ ಆಧಾರಿತ ವನ್ನು ಏಕೆ ಬಳಸುತ್ತೀರಿ ಆದ್ದರಿಂದ ನಾವು ಸ್ವಲ್ಪ ಸಮಯದ ನಂತರ ಅದರತ್ತ ಬರುತ್ತೇವೆ ಆದರೆ ಮೂಲ ಕಲ್ಪನೆಯೆಂದರೆ ಮ್ಯಾಕ್ಸ್ವೆಲ್ನ ಸಮೀಕರಣಗಳು Maxwell's equations ವೆಕ್ಟರ್ ಕ್ಷೇತ್ರಗಳ ಬಗ್ಗೆ ಆದ್ದರಿಂದ ಸ್ಕೇಲಾರ್ ಕಾರ್ಯಗಳ ವಿಷಯದಲ್ಲಿ ಪರಿಹಾರವನ್ನು ಹಾಕುವ ಮೂಲಕ ನೀವು ಸ್ವಲ್ಪ ನಿಖರತೆಯನ್ನು ಕಳೆದುಕೊಳ್ಳುತ್ತೀರಿ ಆದ್ದರಿಂದ ವೆಕ್ಟರ್ ಆಧಾರಿತ ಸೂತ್ರೀಕರಣಗಳು ಹೆಚ್ಚು ನಿಖರವಾಗಿವೆ ಆಂತರಿಕ ಅನುರಣನಗಳು ಎಂದು ಕರೆಯಲ್ಪಡುವ ಸಮಸ್ಯೆ ಇದೆ ಅದು ನೋಡ್ ಆಧಾರಿತ ಸೂತ್ರೀಕರಣದ ಸಂದರ್ಭದಲ್ಲಿ ಸಂಭವಿಸುತ್ತದೆ ಅಲ್ಲಿ ನೀವು ಕೆಲವು ನಂಬಲಾಗದ ಪರಿಹಾರಗಳನ್ನು ಪಡೆಯುತ್ತೀರಿ ಭೌತಿಕವಾಗಿ ಅಸ್ತಿತ್ವದಲ್ಲಿಲ್ಲದ ಪರಿಹಾರಗಳು ಆದರೆ ನೀವು ಎಡ್ಜ್ ಆಧಾರಿತ ಅಂಶಗಳನ್ನು ಬಳಸಿದಾಗ ನೋಡ್ ಆಧಾರಿತ ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸಲು ನೀವು ಪ್ರಯತ್ನಿಸಿದಾಗ ಅವು ಗೋಚರಿಸುತ್ತವೆ ಆದ್ದರಿಂದ ಈ ಆಧಾರ ಕಾರ್ಯಗಳು ಸರಿ ಎಂದು ತೋರುತ್ತದೆ ಆದ್ದರಿಂದ ಉದಾಹರಣೆಗೆ ಇದು ನಿಮ್ಮ T1 ಇದು ನಿಮ್ಮ T2 ಮತ್ತು ಇದು ನಿಮ್ಮ T3 ಸರಿ ಆದ್ದರಿಂದ x y ಬಾಹ್ಯಾಕಾಶದ ಯಾವುದೇ ಹಂತದಲ್ಲಿ ನಾನು ಹೇಳಿದಂತೆ ವೆಕ್ಟರ್ ಇರುತ್ತದೆ ಆದ್ದರಿಂದ ಒಂದು ಪ್ರಮಾಣ ಮತ್ತು ದಿಕ್ಕು ಇರುತ್ತದೆ ಆದ್ದರಿಂದ ನಾನು ಈ 3 ವೆಕ್ಟರ್ ಕ್ಷೇತ್ರಗಳ ರೇಖೀಯ ಸಂಯೋಜನೆಯಾಗಿ ಯಾವುದೇ ಹಂತದಲ್ಲಿ ಕ್ಷೇತ್ರವನ್ನು ಬರೆಯುತ್ತಿದ್ದೇನೆ ಆದ್ದರಿಂದ ನಾವು ಅದರೊಳಗೆ ಹೋಗುವ ಮೊದಲು ಕೆಲವು ಗುಣಲಕ್ಷಣಗಳನ್ನು ಮುಖ್ಯವಾಗಿ 2 ಗುಣಲಕ್ಷಣಗಳನ್ನು ನೋಡೋಣ ಆದ್ದರಿಂದ ಇಲ್ಲಿರುವ ಮೊದಲ ಆಸ್ತಿ ನಾನು ಉದಾಹರಣೆಗೆ ನೋಡಿದರೆ ಇಲ್ಲಿ ಯಾವುದೇ ಒಂದು ಅಂಚಿನಲ್ಲಿ ನಾವು T1 ಅನ್ನು ನೋಡೋಣ ಆದ್ದರಿಂದ ಇದು 1 ಎಂದು ನೆನಪಿಡಿ ಮತ್ತು ನಮ್ಮ ಸಮಾವೇಶದಲ್ಲಿ ಇದು 2 ಮತ್ತು 3 ಸರಿ ಆದ್ದರಿಂದ ನಾನು ಉದಾಹರಣೆಗೆT1 ನೋಡಿ 2 3 ಅಂಚಿನ ಉದ್ದಕ್ಕೂ T1 ನ ಅಂಶವು ಹೇಗಿರುತ್ತದೆ ಎಂದು ನೀವು ವಿಂಗಡಿಸಬಹುದಾದ ಆಕೃತಿಯಿಂದ ನೀವು ಮಾಡಬಹುದು ಎಂದು ನೀವು ಅರ್ಥೈಸಬಹುದು ವಿದ್ಯಾರ್ಥಿ ಸಮಯ ನೋಡಿ 0825 ಆದ್ದರಿಂದ T1 ಅಂಚಿನ 2 3 ಅಂಶವು T1 ಬಾವಿಗೆ ಒಂದು ದಿಕ್ಕನ್ನು ಬದಲಾಯಿಸುತ್ತಿದೆ ಅವುಗಳು ಬಲದಿಂದ ಪ್ರಾರಂಭವಾಗುತ್ತವೆ ಮತ್ತು ನಂತರ ಎಡಗೈಗೆ ತಿರುಗುತ್ತವೆ ಆದ್ದರಿಂದ ಹೌದು ಆಕೃತಿ ಸ್ವಲ್ಪಮಟ್ಟಿಗೆ ಅಲ್ಲ ಅಂದರೆ ಇದನ್ನು ಆಕೃತಿಯಿಂದ ನಿರ್ಧರಿಸಲು ಸಾಧ್ಯವಿಲ್ಲ ಆದರೆ ನೀವು ಲೆಕ್ಕಾಚಾರವನ್ನು ಮಾಡಿದರೆ ಅಂಚಿನ ಉದ್ದಕ್ಕೂ ವೆಕ್ಟರ್ ಕ್ಷೇತ್ರದ ಅಂಶವು ಸ್ಥಿರವಾಗಿರುತ್ತದೆ ಎಂದು ತಿಳಿಯುತ್ತದೆ ಆದ್ದರಿಂದ ನನ್ನ ಅರ್ಥವೇನೆಂದರೆ ಇದು ವಿದ್ಯಾರ್ಥಿ ಸಂಪೂರ್ಣ ವೆಕ್ಟರ್ ಕ್ಷೇತ್ರ ಇಡೀ ವೆಕ್ಟರ್ ಕ್ಷೇತ್ರ ವಿದ್ಯಾರ್ಥಿ ಸಮಯ ನೋಡಿ 0922 ಆದ್ದರಿಂದ ನಾನು ಇದನ್ನು ಮೌಲ್ಯಮಾಪನ ಮಾಡುತ್ತಿದ್ದೇನೆ ಇದು ಈ ಬಿಂದುಗಳು ಮತ್ತು ಇಲ್ಲಿ ಯಾವುದೇ ಬಿಂದುವನ್ನು ಸರಿಯಾಗಿ ಮತ್ತು ಈ ಚುಕ್ಕೆಗಳ ಉದ್ದಕ್ಕೂ ಯಾವುದೇ ಬಿಂದುವನ್ನು ನಾನು ಪಡೆಯುವ ಘಟಕವನ್ನು ತೆಗೆದುಕೊಳ್ಳುತ್ತೇನೆ ವಿದ್ಯಾರ್ಥಿ ಒಳಗೆ ಅಂಚಿನಲ್ಲಿ ಮಾತ್ರ ಒಳಭಾಗದಲ್ಲಿ ಅಲ್ಲ ಅದು ಮೊದಲ ವಿಷಯ ಇತರ ಅಂಚುಗಳ ಉದ್ದಕ್ಕೂ T1 ಬಗ್ಗೆ ಏನು ಆದ್ದರಿಂದ ನಾವು ಅಂಚನ್ನು 1 2 ಮತ್ತು 3 1 ಪರಿಗಣಿಸು ತ್ತೇವೆ ಅವು ಹೇಗಿವೆ ಎಂದು ನೀವು ಭಾವಿಸುತ್ತೀರಿ ವಿದ್ಯಾರ್ಥಿ ಸಾಧಾರಣ ಸಾಮಾನ್ಯ ಸರಿನಾ ಇದು ಸಂಪೂರ್ಣವಾಗಿ ಸಾಮಾನ್ಯವಾಗಿದೆ ಯಾವುದೇ ಸ್ಪರ್ಶಕ ಅಂಶಗಳಿಲ್ಲ ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಈ ರೀತಿಯ ಏನಾದರೂ ಪ್ರಯೋಜನ ಇರಬಹುದು ಆದ್ದರಿಂದ T1 ಇತರ 2 ಅಂಚುಗಳ ಉದ್ದಕ್ಕೂ ಕ್ಷೇತ್ರದ ಸ್ಪರ್ಶಕ ಘಟಕವನ್ನು ಅಶುದ್ಧಭ್ರಷ್ಟಗೊಳಿಸುವುದಿಲ್ಲ ಆದ್ದರಿಂದ ಎಡ್ಜ್ 1 ರಿಂದ ಎಡ್ಜ್ 1 ರ ಸ್ಪರ್ಶಕ ಘಟಕವನ್ನು T1 ನೋಡಿಕೊಳ್ಳುತ್ತದೆ ಅಂದರೆ ನನ್ನ ಪ್ರಕಾರ ಎಡ್ಜ್ 2 3 ಸರಿನಾ ಮತ್ತು T2 ಉದಾಹರಣೆಗೆ ಇಲ್ಲಿ T2 ಹೇಳುವುದು ಮಾತಾಡುವುದು ನನ್ನ ಪ್ರಕಾರ ಅಂಚಿನ 2 ರ ಉದ್ದಕ್ಕೂ T2 ಕೊಡುಗೆ 1 ಆಗಿದೆ ಇತರ ಅಂಚುಗಳ ಉದ್ದಕ್ಕೂ 0 ಆಗಿದೆ ಆದ್ದರಿಂದ ಇಲ್ಲಿ ಉದಾಹರಣೆಗೆ ನಾನು ಇದನ್ನು 1 3 ವು 0 ಕ್ಕೆ ಸಮನಾಗಿ ಬರೆಯಬೇಕು rˆ1−2 0 ಈ ಮೇಲಿನ ವಿಷಯವು ಪ್ಲಸ್ ಅಥವಾ ಮೈನಸ್ 1 ಆಗಿರಬಹುದು ವಿದ್ಯಾರ್ಥಿ ಹೌದು ಸಮಾವೇಶ ಸರಿ ನಾವು ಅದರ ಬಗ್ಗೆ ಜಾಗರೂಕರಾಗಿರಬೇಕು ಆದ್ದರಿಂದ ನಾನು ಈಗ ಇದನ್ನು ಮಾಡಿದಾಗ ನಾನು ಯಾವುದೇ ಹಂತದಲ್ಲಿ ಕ್ಷೇತ್ರವನ್ನು ಬರೆಯಬಹುದು ನಾನು ಅದನ್ನು ಈಗ ಹೇಗೆ ಬರೆಯಬಹುದು ಆದ್ದರಿಂದ → → → → U x y U 1T 1x y U 2T 2x y U 3T 3x y ರೇಖೀಯ ಸಂಯೋಜನೆ ನಾನು ಅದನ್ನು ಹೀಗೆ ಬರೆಯಲು ಹೋಗುತ್ತೇನೆ ಹಾಗಾಗಿನಾನು ಇದನ್ನು ಮಾಡುವುದರ ಪ್ರಯೋಜನವೇನು ನನ್ನ ಅಪರಿಚಿತರಿರುವವು ಕ್ಷೇತ್ರದ ಸ್ಪರ್ಶಕ ಅಂಶಗಳಾಗಿವೆ ಸರಿನಾ ನಾನು ಯಾವುದೇ 1 ಅಂಚುಗಳ ಉದ್ದಕ್ಕೂ ಹೋದರೆ ನನಗೆ ಏನು ಸಿಗುತ್ತದೆ 1 ಅಥವಾ ಮೈನಸ್ 1 ಆದ್ದರಿಂದ ನಾನು U1 U2 U3 ನಿಂದ ಗುಣಿಸಿದಾಗ ಮತ್ತು ನಾನು ರೂಪಿಸಿದ ಸಮಸ್ಯೆಯಲ್ಲಿ ಇವು ನನ್ನ ಅಪರಿಚಿತವು ನಾನು ವೆಕ್ಟರ್ ಆಧಾರಿತ ಸೂತ್ರೀಕರಣವನ್ನು ಮಾಡಲು ಬಯಸುತ್ತೇನೆ ಎಂದು ನಾನು ಹೇಳಿದೆ ಅಂದರೆ ನನ್ನ ಅಪರಿಚಿತವು ವಾಹಕಗಳಾಗಿರಬೇಕು ಎಂದು ಬಯಸಿದ್ದೆವು ಆದ್ದರಿಂದ ನನ್ನ ಅಪರಿಚಿತವು ವಾಹಕಗಳಾಗಿರಬೇಕು ಎಂದು ನಾನು ಬಯಸುತ್ತೇನೆ ಆದ್ದರಿಂದ ನಾನು ಏನು ಮಾಡಿದ್ದೇನೆಂದರೆ ನಾನು ಅಜ್ಞಾತ ವೆಕ್ಟರ್ಗಳನ್ನು ಸ್ಕೇಲಾರ್ ಅಜ್ಞಾತ ಎಂದು ಬರೆದಿದ್ದೇನೆ ತಿಳಿದಿರುವ ವೆಕ್ಟರ್ ಕ್ಷೇತ್ರದಿಂದ ಗುಣಿಸಿದಾಗ ಎಲ್ಲವೂ ಅಜ್ಞಾತವಾಗಿದೆ ಮತ್ತು ಪರಿಹರಿಸಲು ಸುಲಭವಾಗಿದೆ ಆದ್ದರಿಂದ ಅಜ್ಞಾತವು ಈಗ ಸ್ಕೇಲರ್ಗಳು U1 U2 U3 ಸರಿ ಸ್ಕೇಲರ್ಗಳು ಯಾವುವು ಇದನ್ನು ಮಾಡಿದ್ದರಿಂದ ನೀವು ನೋಡಬಹುದಾದ ಬೇರೆ ಯಾವುದೇ ಪ್ರಯೋಜನವಿದೆಯೇ ಸುಳಿವು ಅಂದರೆ ಒಂದಕ್ಕಿಂತ ಹೆಚ್ಚು ಅಂಶಗಳ ಬಗ್ಗೆ ಯೋಚಿಸುವುದು ಆದ್ದರಿಂದ ಇವೆಲ್ಲವೂ ಹೊರಗೆ 0 ಆದ್ದರಿಂದ ಸಾಮಾನ್ಯ ಅಂಚುಗಳ ಬಗ್ಗೆ ಏನಾದರೂ ಈ ವಸ್ತುಗಳ ಉತ್ತಮ ಆಸ್ತಿ ಯಾವುದು ಉದಾಹರಣೆಗೆ ಸ್ಪರ್ಶಕ ಗಡಿ ಪರಿಸ್ಥಿತಿಗಳನ್ನು ಸ್ವಯಂಚಾಲಿತವಾಗಿ ನೋಡಿಕೊಳ್ಳಿ ಈಗ ನಾನು ಇಲ್ಲಿ 1 ತ್ರಿಕೋನವನ್ನು ಹೊಂದಿದ್ದೇನೆ ಮತ್ತು ಇಲ್ಲಿ ಮತ್ತೊಂದು ತ್ರಿಕೋನವನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ವಿದ್ಯಾರ್ಥಿ ನಿರಂತರ ಸರ್ ಕೆಲವು ಶುದ್ಧ ಮೇಲ್ಮೈ ಪ್ರವಾಹ ಇಲ್ಲದಿದ್ದರೆ ಯಾವುದೇ ಗಡಿರೇಖೆಯ ಸ್ಪರ್ಶ ಕ್ಷೇತ್ರಗಳು ಒಂದೇ ಆಗಿರುತ್ತವೆ ಎಂದು ಮ್ಯಾಕ್ಸ್ವೆಲ್ನ Maxwell's ಸಮೀಕರಣ ಹೇಳುತ್ತದೆ ಎಂದು ನಮಗೆ ತಿಳಿದಿದೆ ನಾವು ಅದನ್ನು ಈಗ ನಿರ್ಲಕ್ಷಿಸೋಣ ನಂತರ ಅದನ್ನು ನಿಭಾಯಿಸಬಹುದು ಆದ್ದರಿಂದ ಇಲ್ಲಿಂದ ನಿಮಗೆ ಮುಕ್ತ ಸ್ಥಳ ಅಥವಾ ಕೆಲವು ಏಕರೂಪದ ಅಥವಾ ವೈವಿಧ್ಯಮಯ ವಸ್ತುಗಳನ್ನು ತಿಳಿದಿದೆ ಎಂದು ಹೇಳಲು ನಾವು ಅವಕಾಶ ಮಾಡಿಕೊಟ್ಟರೆ ಯಾವುದೇ ಗಡಿ ಇಂಟರ್ಫೇಸ್ ಸ್ಪರ್ಶ ಕ್ಷೇತ್ರಗಳಲ್ಲಿ ಅದು ಅಪ್ರಸ್ತುತವಾಗುತ್ತದೆ ಆದ್ದರಿಂದ ನಾನು ಈ ಮೊದಲ ಅಂಶ 1 ರೊಳಗಿನ ಆಧಾರ ಕಾರ್ಯಗಳನ್ನು ತೆಗೆದುಕೊಂಡರೆ ನಾನು ವೇರಿಯೇಬಲ್ ಅನ್ನು U1 ಎಂದು ನಿಯೋಜಿಸಿದರೆ ಈ ಅಂಚಿನ ಉದ್ದಕ್ಕೂ ಒಂದು ಅಂಶ 2 ಎಂದು ಹೇಳೋಣ ಆ U1 ಅಂಶ 1 ಕ್ಕೆ ಸಾಮಾನ್ಯವಾಗಿದೆ ಮತ್ತು ಅಂಶ 2 ಕ್ಕೆ ಸಾಮಾನ್ಯವಾಗಿದೆ ಏಕೆಂದರೆ ಆ ಮೌಲ್ಯ U1 ನೋಡ್ ಆಧಾರಿತ 1 ಡಿ FEM ನಲ್ಲಿ ನಾವು ಹೊಂದಿದ್ದಂತೆಯೇ ಹಂಚಿಕೊಳ್ಳಲಾಗಿದೆ ನೋಡ್ ನಲ್ಲಿ ನ ಮೌಲ್ಯವು ಎರಡೂ ಅಂಶಗಳಿಗೆ ಸಾಮಾನ್ಯವಾಗಿದೆ ಏಕೆ 2 ಅಸ್ಥಿರ 1 ವೇರಿಯಬಲ್ ನ್ನು ರಚಿಸುತ್ತದೆ ಆದ್ದರಿಂದ ಗಡಿ ಸ್ಪರ್ಶಕ ಗಡಿ ಪರಿಸ್ಥಿತಿಗಳು ಸ್ವಯಂಚಾಲಿತವಾಗಿ ತೃಪ್ತಿ ಯಾಗಿವೆ ಆದ್ದರಿಂದ ಇದರರ್ಥ ಈ ಗುಣಲಕ್ಷಣಗಳನ್ನು ಹೊಂದಲು ಜನರು ಇವುಗಳನ್ನು ನಿರ್ಮಿಸಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ ಈ ಗುಣಲಕ್ಷಣಗಳನ್ನು ಹೊಂದಲು ಈ ಆಧಾರ ಕಾರ್ಯಗಳ ವಿನ್ಯಾಸವು ಸಂಭವಿಸಿದ್ದು ಸಂತೋಷದ ಕಾಕತಾಳೀಯವಲ್ಲ ಏಕೆಂದರೆ ನೀವು ಗಡಿ ಪರಿಸ್ಥಿತಿಗಳನ್ನು ಉಚಿತವಾಗಿ ತೃಪ್ತಿಪಡಿಸುತ್ತಿದ್ದರೆ ಪರಿಹಾರವು ಹೆಚ್ಚು ನಿಖರವಾಗಿದೆ ಆದ್ದರಿಂದ ಈ ಆಧಾರ ಕಾರ್ಯಗಳು ಅವರು ಸಾಹಿತ್ಯದಲ್ಲಿ ವಿವಿಧ ಹೆಸರುಗಳಿಂದ ಹೋಗುತ್ತಾರೆ ಆದ್ದರಿಂದ ಅವರು ಒಂದು ಸಮುದಾಯದಿಂದ ವಿಟ್ನಿ ಅಂಶಗಳು ಎಂದು ಕರೆಯಲ್ಪಡುವ ಕೆಲವು ಹೆಸರುಗಳನ್ನು ನಾನು ಬರೆಯುತ್ತೇನೆ ಮತ್ತು ಇನ್ನೊಂದು ಸಮುದಾಯವು ಅವುಗಳನ್ನು ನೆಡೆಲೆಕ್ ಅಂಶಗಳು ಎಂದು ಕರೆಯುತ್ತದೆ ವಿದ್ಯಾರ್ಥಿ ಸಮಯ ನೋಡಿ 1521 ಹೌದು ಆದ್ದರಿಂದ ನನ್ನ ಪಕ್ಕದಲ್ಲಿ 2 ಪಕ್ಕದಲ್ಲಿ ಮಗ್ಗುಲಿನಲ್ಲಿ ಇದ್ದರೆ ನೀವು ಏನು ಕರೆಯುತ್ತೀರಿ ಎಂಬುದು ಪ್ರಶ್ನೆ ವಿದ್ಯಾರ್ಥಿ ತ್ರಿಕೋನ ತ್ರಿಕೋನ ಅಂಶಗಳು ಇಲ್ಲಿ ಈ ಬಾಣಗಳ ದಿಕ್ಕಿನ ಬಗ್ಗೆ ಏನು ಆದ್ದರಿಂದ ನಾವು ಅನುಷ್ಠಾನಕ್ಕೆ ಇಳಿದಾಗ ನೀವು ಒಂದು ನಿರ್ದಿಷ್ಟ ಅಂಚಿನಲ್ಲಿ ವೆಕ್ಟರ್ ಕ್ಷೇತ್ರವು ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಸ್ಥಳೀಯ ಸಮಾವೇಶದಿಂದ ಸ್ಥಳೀಯವಾಗಿ ಈ ಎಲ್ಲವನ್ನು ನೋಡಿಕೊಳ್ಳಲಾಗುತ್ತದೆ ಆದ್ದರಿಂದ FEM ನಲ್ಲಿ ನಾನು ಸ್ಥಳೀಯದಿಂದ ಜಾಗತಿಕ ಮತ್ತು ಜಾಗತಿಕ ಮಟ್ಟಕ್ಕೆ ಸ್ಥಳೀಯವಾಗಿ ಹೋದಾಗ ಎಲ್ಲವೂ ಸ್ಥಿರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಸಾಕಷ್ಟು ಸಮಯವನ್ನು ವ್ಯಯಿಸಲಾಗುತ್ತದೆ ವಾಸ್ತವವಾಗಿ ಅದು ಬಹಳಷ್ಟು ಕೋಡಿಂಗ್ ತಪ್ಪುಗಳ ಮೂಲವಾಗಿದೆ ಹೌದು ಆದ್ದರಿಂದ ಒಂದು ನಿರ್ದಿಷ್ಟ ಅಂಚಿನಲ್ಲಿ ಕ್ಷೇತ್ರದ ಸ್ಥಿರ ದಿಕ್ಕು ಇದೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಅದು 1 ಅಂಶವು ಈ ರೀತಿ ಹೇಳುತ್ತಿದೆ ಇತರ ಅಂಶವು ಈ ರೀತಿ ಹೇಳುತ್ತಿದೆ ಎಂದು ಹೇಳಬಾರದು ಏಕೆಂದರೆ ಅಜ್ಞಾತ U1 ಎರಡಕ್ಕೂ ಸಾಮಾನ್ಯವಾಗಿದೆ ಮತ್ತು ಕ್ಷೇತ್ರಕ್ಕೆ ಒಂದು ವಿಶಿಷ್ಟ ನಿರ್ದೇಶನವಿದೆ ಆದ್ದರಿಂದ ಆಕಾರ ಕಾರ್ಯಗಳೊಂದಿಗೆ ಪ್ರತಿಯೊಬ್ಬರೂ ಆರಾಮದಾಯಕವಾಗಿದ್ದಾರೆ ಆದ್ದರಿಂದ ನೀವು ನಿರ್ಮಿಸಿದ ವೆಕ್ಟರ್ ಕ್ಷೇತ್ರವನ್ನು ನೀವು ನೋಡುತ್ತಿರುವುದು ಇದೇ ಮೊದಲು ಆದ್ದರಿಂದ ನಾನು ಮೊದಲೇ ಹೇಳಿದಂತೆ ಇದರ ಪ್ರಯೋಜನವೆಂದರೆ ನೀವು ಪರಿಹಾರವನ್ನು ಪ್ರತಿನಿಧಿಸುವಲ್ಲಿ ಹೆಚ್ಚು ಉತ್ತಮವಾದ ನಿಖರತೆಯನ್ನು ಪಡೆಯುತ್ತೀರಿ ಮತ್ತು ಉದಾಹರಣೆಗೆ ಚದುರುವಿಕೆಯ ಅವಿಭಾಜ್ಯ ಸೂತ್ರೀಕರಣದಲ್ಲಿ ನಾವು ಮಾಡಿದ Ez TM ಧ್ರುವೀಕರಣ ಸಮಸ್ಯೆ ತಿಳಿದಿಲ್ಲ ನಾನು ಈಗ ಪರಿಹರಿಸಲು ಬಯಸಿದರೆ ಅದೇ ಸಮಸ್ಯೆ ನನ್ನ ಅಜ್ಞಾತ H Hx Hy ಸಮತಲದಲ್ಲಿ ಆಗಿರಬಹುದು ಅದನ್ನು ಈ ವಾಹಕಗಳ ವಿಷಯದಲ್ಲಿ ಬರೆಯಲಾಗುತ್ತದೆ ಆದ್ದರಿಂದ ನಾನು H ಜೊತೆ ಕೆಲಸ ಮಾಡಬಹುದಾದ Ez ಜೊತೆ ಕೆಲಸ ಮಾಡಬೇಕಾಗಿಲ್ಲ ವಿದ್ಯಾರ್ಥಿ ಸಮಯ ನೋಡಿ 1658 ನಾನು 1 ರಿಂದ 2 ರವರೆಗೆ ಪ್ರಯಾಣಿಸಿದಾಗ ವಿದ್ಯಾರ್ಥಿ ಹೌದು ವಿದ್ಯಾರ್ಥಿ ಆ ಭಾಗದಲ್ಲಿಯ 0 ನೋಡೋಣ T2 ಮತ್ತು T3 ರ U ನ ಸ್ಪರ್ಶಕ ಅಂಶಗಳು ವಿದ್ಯಾರ್ಥಿ ಅಂದಹಾಗೆ ಯಾವಾಗ ನಿಮ್ಮ ಮಾತಿನಿಂದ ನೀವು ಹೋಗುವಾಗ ಇಲ್ಲ ನಾನು ನೋಡ್ 1 ರಿಂದ 2 ರವರೆಗೆ ಕೆಲಸ ಮಾಡುತ್ತಿದ್ದೇನೆ ಮತ್ತು ಹೌದು ಯಾವುದೇ ಅಂಚನ್ನು ತೆಗೆದುಕೊಂಡು ಅದರ ಉದ್ದಕ್ಕೂ ಕೆಲಸ ಮಾಡಿ ವಿದ್ಯಾರ್ಥಿ ಹೌದು ಸ್ಪರ್ಶಕ ಘಟಕ ಹೊಂದಿರುವ ವಂದೇ ವಂದು ಪದ ಇರುತ್ತದೆ ವಿದ್ಯಾರ್ಥಿ ಹೌದು ಇದು ಹೌದು ಉಳಿದವರೆಲ್ಲರೂ ಸಾಮಾನ್ಯ ಘಟಕವನ್ನು ಹೊಂದಿದ್ದಾರೆ ಆದ್ದರಿಂದ ಸ್ಪರ್ಶಕ ಘಟಕವು ಕೇವಲ ಒಂದು ಘಟಕದಿಂದ ಮಾತ್ರ ನೀಡಲ್ಪಡುತ್ತಿದೆ ಆದ್ದರಿಂದ ಇದು ಈ ದ್ರವ ಯಂತ್ರಶಾಸ್ತ್ರದ ಜನರಿಗೆ ವ್ಯತಿರಿಕ್ತವಾಗಿದೆ ಅಲ್ಲಿ ಕೆಲವು ಅಂಚುಗಳ ಉದ್ದಕ್ಕೂ ಸ್ಥಿರವಾದ ಅಂಶವು ಸ್ಪರ್ಶಕ ಭಾಗವಲ್ಲ ಆದರೆ ಅದು ಸಾಮಾನ್ಯ ವಿಷಯ ಆದ್ದರಿಂದ ನಮ್ಮ ಸಂದರ್ಭದಲ್ಲಿ ಹರಿವು ಸರಿಯಾಗಿಲ್ಲದಿರುವಾಗ ಗಡಿಯುದ್ದಕ್ಕೂ ಹರಿವುಗಳನ್ನು ಸಂರಕ್ಷಿಸಲು ಅದು ಅವರಿಗೆ ಅನುಮತಿಸುತ್ತದೆ ಆದ್ದರಿಂದ ಈಗ ನಾವು ಅದನ್ನು ಪ್ರಶ್ನಿಸೋಣ ವಿದ್ಯಾರ್ಥಿ ಅದು ಹಿಂದಿನ ಸ್ಲೈಡ್ ವಿದ್ಯಾರ್ಥಿ ಹೌದು ಕಾರಣ X ಘಟಕದಲ್ಲಿ x ಇಲ್ಲ ಮತ್ತು y ಘಟಕದಲ್ಲಿ y ಇಲ್ಲ ಏಕೆ ನೀವು ಬೀಜಗಣಿತವನ್ನು ಸರಿ ಮಾಡಿದ ನಂತರ ಅದು ಹೇಗೆ ತಿರುಗುತ್ತದೆ ನಾನು ಅಂತಿಮ ರೂಪವನ್ನು ಬರೆಯುತ್ತಿದ್ದೇನೆ ಆದರೆ ನೀವು ಅರ್ಥೈಸಿದರೆ ಈ I ಸಣ್ಣದಾಗಿದೆ b ಸಣ್ಣ c ಅವೆಲ್ಲವೂ ಅದರೊಳಗೆ ತ್ರಿಕೋನದ ಬಳ್ಳಿಯ ನಿರ್ದೇಶಾಂಕಗಳನ್ನು ಹೊಂದಿವೆ ಆದ್ದರಿಂದ ಅವರು ಈ ವ್ಯಾಖ್ಯಾನವನ್ನು ನಿರ್ಮಿಸುವಲ್ಲಿ ತೊಡಗುತ್ತಾರೆ ಆದ್ದರಿಂದ ನೀವು ಎಲ್ಲವನ್ನೂ ರದ್ದುಗೊಳಿಸಬಹುದು ನೀವು ಈ ಸರಳ ಸ್ವರೂಪವನ್ನು ಉಳಿಸಿಕೊಂಡಿದ್ದೀರಿ ಅದು ಸ್ವಲ್ಪ ಅರ್ಥಗರ್ಭಿತ ಮತ್ತು ಆಶ್ಚರ್ಯಕರವಾಗಿದೆ ಆದರೆ ಅದು ಸರಿ ಆದರೆ ಅದನ್ನು ಬರೆಯಲು ಬೀಜಗಣಿತದಲ್ಲಿ ಇದು ಸರಳ ವ್ಯಾಯಾಮವಾಗಿದೆ